ಈ ಕೋರ್ಸ್ ನಲ್ಲಿ ಇಂಡಸ್ಟ್ರಿ 4 0 ಮತ್ತು ಇಂಡಸ್ಟ್ರಿಯಲ್ ಐಓಟಿ ಬಗ್ಗೆ ತಿಳಿದುಕೊಳ್ಳೋಣ ಈ ಕೋರ್ಸಿನ ಉದ್ದಕ್ಕೂ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಅದಾಗ್ಯೂ ನಾವು ಮೊದಲು ಈ ತಂತ್ರಜ್ಞಾನಗಳ ಕೇಂದ್ರಬಿಂದು ಯಾವುದು ಎಂದು ತಿಳಿದುಕೊಳ್ಳೋಣ ಐಐಓಟಿ ಯು ಇಂಡಸ್ಟ್ರಿಯಲ್ ಐಓಟಿ ಅದು ಇಂಡಸ್ಟ್ರೀಸ್ ಅಪ್ಲಿಕೇಶನ್ ಬಗ್ಗೆ ತಿಳಿಸುತ್ತದೆ ಕೆಲವೊಂದು ಉದ್ಯಮಗಳಲ್ಲಿ ನಿರ್ದಿಷ್ಟ ಅವಶ್ಯಕತೆಗಳಿಗಾಗಿ ಅಸ್ತಿತ್ವದಲ್ಲಿರುವ ಐಓಟಿ ತಂತ್ರಜ್ಞಾನ ಅದಕ್ಕೆ ಹೊಂದಿರುವ ಅಪ್ಲಿಕೇಶನ್ ವಿಭಿನ್ನ ಡೊಮೇನ್ ನಲ್ಲಿ ಉದ್ಯಮ ಅವಶ್ಯಕತೆಗಳನ್ನು ಹೊಂದಿರುತ್ತದೆ ನಾವು ಉದ್ಯಮದ ಅವಶ್ಯಕತೆಯ ಅನುಗುಣವಾಗಿ ಇವುಗಳನ್ನು ಪೂರೈಸಬೇಕು ಆದ್ದರಿಂದ ಇಂಡಸ್ಟ್ರಿಯಲ್ ಐಓಟಿ ಚಿತ್ರಕ್ಕೆ ಬರುತ್ತದೆ ಎಷ್ಟೊಂದು ಜನಪ್ರಿಯ ವಿಶೇಷವಾಗಿ ಉದ್ಯಮದಲ್ಲಿ ಅವಶ್ಯಕತೆಗಳನ್ನು ಪೂರೈಸಬೇಕು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಉದ್ಯಮಗಳು ಜಾಗತಿಕವಾಗಿ ಪರಿವರ್ತನೆಗೊಳ್ಳುತ್ತಿದೆ ಅವರಿಗೆ ಇಂಡಸ್ಟ್ರೀ 4 0 ಕಂಪ್ಲೇಂಟ್ ಪರಿವರ್ತಿಸಿ ಎಂದು ಕಡ್ಡಾಯಗೊಳಿಸಲಾಗಿದೆ ಮತ್ತು ಅವರು ಐಐಓಟಿ ತಂತ್ರಜ್ಞಾನಗಳ ಅಳವಡಿಕೆಗೆ ಬದಲಾಗುತ್ತಿದ್ದಾರೆ ಆದ್ದರಿಂದ ನಾವು ಈಗ ಪ್ರತಿಯೊಂದು ಇಂಡಸ್ಟ್ರೀ 4 0 ಮತ್ತು ಐಐಓಟಿ ಯ ವಿಭಿನ್ನ ಅಂಶಗಳನ್ನು ಕಲಿಯುತ್ತಿದ್ದೇವೆ ಆದರೆ ಮೊದಲು ಐಓಟಿ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ನಿಖರವಾಗಿ ಐಓಟಿ ಯು ಇಂಟರ್ನೆಟ್ ಅಫ್ ತಿಂಗ್ಸ್ ಐಓಟಿ ಯು ಒಂದು ತಂತ್ರಜ್ಞಾನ ಸುತ್ತಲೂ ಬಳಸುವ ವಸ್ತುಗಳ ವಿಭಿನ್ನ ಭೌತಿಕ ವಸ್ತುಗಳ ಅಂತರ್ಜಾಲವನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ ಈ ಭೌತಿಕ ವಸ್ತುಗಳು ಯಾವುದಾದರೂ ಆಗಿರಬಹುದು ಅದನ್ನು ಬೆಳಿಗ್ಗೆ ಹಲ್ಲುಜ್ಜುವ ಬ್ರಷ್ ಗಳಂತಹ ವಿಷಯದಿಂದ ಪ್ರಾರಂಭಿಸಿ ನಿಯಂತ್ರಣ ಕೊಠಡಿ ತಾಪನ ವ್ಯವಸ್ಥೆ ಮತ್ತು ನಮ್ಮ ಮುಂದೆ ಪ್ರೊಜೆಕ್ಟರ್ ವ್ಯವಸ್ಥೆ ಕಂಪ್ಯೂಟರ್ ಗಳು ಮತ್ತು ಪಿಡಿಎ ಗಳಂತಹ ಸಾಂಪ್ರದಾಯಿಕ ಕಂಪ್ಯೂಟೇಶನಲ್ ಕಂಪ್ಯೂಟರ್ ಸಾಧನಗಳನ್ನು ಒಳಗೊಂಡಿರಬಹುದು ಸಾಂಪ್ರದಾಯಿಕ ಕಂಪ್ಯೂಟೇಶನಲ್ ಸಾಧನಗಳು ಪ್ರಸ್ತುತ ವಿಭಿನ್ನ ಭೌತಿಕ ವಸ್ತುಗಳು ಮೊದಲೇ ಹೇಳಿದಂತೆ ಹಲ್ಲುಜ್ಜುವ ಬ್ರಷ್ ಪ್ರೊಜೆಕ್ಷನ್ ಸಿಸ್ಟಮ್ ತಾಪನ ವ್ಯವಸ್ಥೆ ಮತ್ತು ರೆಫ್ರಿಜರೇಟರ್ ಈ ಎಲ್ಲಾ ವಿಷಯಗಳು ಇಂಟರ್ ನೆಟ್ವರ್ಕ್ ಮತ್ತು ಪರಸ್ಪರ ಸಂಬಂಧ ಹೊಂದಿವೆ ನಂತರ ಈ ಇಂಟರ್ ನೆಟ್ ವರ್ಕ್ ಅಪಾರ ಪ್ರಮಾಣದ ಡೇಟಾವನ್ನು ಕಳುಹಿಸಲಿದೆ ಅದನ್ನು ಬಳಸಿಕೊಳ್ಳಲು ಡೇಟಾ ವನ್ನು ಸಂಸ್ಕರಿಸಲಾಗುತ್ತದೆ ಅದರ ವಿಭಿನ್ನ ಉಪಯೋಗಗಳಿವೆ ಐಓಟಿ ಯಿಂದ ಮನೆಗಳನ್ನು ನಿರ್ಮಿಸಲು ಸ್ಮಾರ್ಟ್ ಸಿಟಿಗಳು ಮತ್ತೆ ಹೀಗೆ ಅನೇಕ ಉಪಯೋಗಗಳಿವೆ ಆದ್ದರಿಂದ ಸ್ಮಾರ್ಟ್ ಸಿಟಿ ನಂತರ ಸ್ಮಾರ್ಟ್ ಟ್ರಾನ್ಸ್ಪೋರ್ಟಷನ್ ಸ್ಮಾರ್ಟ್ ಪಾರ್ಕಿಂಗ್ ಸ್ಮಾರ್ಟ್ ಹೆಲ್ತ್ ಕೇರ್ ಹೀಗೆ ವಿವಿಧ ಘಟಕಗಳಿವೆ ಐಓಟಿ ನಗರಗಳನ್ನು ಮತ್ತು ಸ್ಮಾರ್ಟ್ ಮನೆಗಳನ್ನು ಮಾಡುವಲ್ಲಿ ಅಪ್ಲಿಕೇಶನ್ ಗಳನ್ನು ಕಂಡುಕೊಳ್ಳುತ್ತದೆ ಇಂಡಸ್ಟ್ರಿಯಲ್ ಸಂದರ್ಭದಲ್ಲಿ ಎಲ್ಲದರ ವಿಸ್ತರಣೆಯ ಬಗ್ಗೆ ಯೋಚಿಸಲು ಪ್ರಯತ್ನಿಸುತ್ತಿದ್ದೇವೆ ಇವುಗಳು ಇಂಡಸ್ಟ್ರಿಯಲ್ ಕಾರ್ಯವಿಧಾನಗಳನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಸ್ವಾಯತ್ತತೆಯನ್ನು ಮಾಡಲು ಸಹಾಯ ಮಾಡುತ್ತವೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದನ್ನು ನಾವು ಪರಿಶೀಲಿಸುತ್ತೇವೆ ಸಂವೇದಕಗಳು ಮತ್ತು ಅಕ್ಚುಯೇಟರ್ಗಳು ಐಓಟಿ ಅಥವಾ ಐಐಓಟಿ ಕೇಂದ್ರವಾಗಿದೆ ಮತ್ತು ಕೆಲವು ಇತರ ಬಾಹ್ಯ ತಂತ್ರಜ್ಞಾನಗಳಿವೆ ಆದರೆ ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳು ಐಓಟಿ ಮತ್ತು ಐಐಓಟಿ ಗಳಲ್ಲಿ ಪ್ರಮುಖವಾಗಿವೆ ಆದ್ದರಿಂದ ಈ ಸಂವೇದಕ ಯಾವುದು ಮತ್ತು ಅಕ್ಚುಯೇಟರ್ಗಳು ಯಾವುವು ಎಂದು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳನ್ನು ಸಂಜ್ಞಾಪರಿವರ್ತಕಗಳಾಗಿ ವರ್ಗೀಕರಿಸಬಹುದು ಸಂಜ್ಞಾಪರಿವರ್ತಕಗಳು ಒಂದು ರೂಪದ ಸಂಕೇತವನ್ನು ಮತ್ತೊಂದು ರೂಪಕ್ಕೆ ಪರಿವರ್ತಿಸುತ್ತವೆ ಸಂವೇದಕ ಜೊತೆಗೆ ಪ್ರೊಸೆಸರ್ ಇದು ಈ ಸಂವೇದಕಗಳಿಂದ ಬರುವ ಇನ್ಪುಟ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಅಂತೆಯೇ ಅಕ್ಚುಯೇಟರ್ಪ್ಲಸ್ ಪ್ರೊಫೆಸರ್ ಕೂಡ ಸಂಜ್ಞಾಪರಿವರ್ತಕವಾಗಿದೆ ಸಂಜ್ಞಾಪರಿವರ್ತಕ ಮತ್ತು ಸಂವೇದಕವು ಕೆಲವು ಸಿಗ್ನಲ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಿರ್ದಿಷ್ಟ ಔಟ್ಪುಟ್ ಅನ್ನು ನೀಡುತ್ತದೆ ಇದನ್ನು ಮತ್ತಷ್ಟು ಪ್ರಕ್ರಿಯೆಗೊಳಿಸಲಾಗುತ್ತದೆ ಸಂಸ್ಕರಿಸಿದ ಮಾಹಿತಿಯ ಆಧಾರವಾಗಿ ಸಂಜ್ಞಾಪರಿವರ್ತಕವನ್ನು ಕಾರ್ಯಗತಗೊಳಿಸಲು ಶಕ್ತಿಯ ಪರಿವರ್ತನೆ ನಡೆಯುತ್ತಿದೆ ಅಕ್ಚುಯೇಟರ್ ನಂತರ ಔಟ್ ಪುಟ್ ಅನ್ನು ಉತ್ಪಾದಿಸಿ ಸಂಜ್ಞಾಪರಿವರ್ತಕವು ಇತರ ಕೆಲಸವನ್ನು ಮಾಡುತ್ತವೆ ಸಂಜ್ಞಾಪರಿವರ್ತಕವು ಒಂದು ಭೌತಿಕ ರೂಪದಿಂದ ಮತ್ತೊಂದು ಭೌತಿಕ ರೂಪಕ್ಕೆ ಸಂಕೇತವನ್ನು ಪರಿವರ್ತಿಸುತ್ತದೆ ಈ ಭೌತಿಕ ರೂಪಗಳು ವಿದ್ಯುತ್ ರೂಪ ಯಾಂತ್ರಿಕ ರೂಪ ಕಾಂತೀಯ ರೂಪ ಉಷ್ಣ ರಾಸಾಯನಿಕ ಮತ್ತು ಆಪ್ಟಿಕಲ್ ರೂಪಗಳು ಆದ್ದರಿಂದ ಸಂಜ್ಞಾಪರಿವರ್ತಕವು ಶಕ್ತಿಯ ಪರಿವರ್ತಕಗಳೇ ಆಗಿರುತ್ತವೆ ಇದು ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪದ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಉದಾಹರಣೆಗೆ ಸಾಂಪ್ರದಾಯಿಕ ಮೈಕ್ರೋಫೋನ್ ಮೂಲತಃ ದ್ವನಿ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳಾಗಿ ಬದಲಾಯಿಸಿ ವರ್ಧಿಸಲ್ಪಟ್ಟು ಮತ್ತು ಸ್ಪೀಕರ್ ಗಳ ಮೂಲಕ ಹೇಳಲು ಸಾಧ್ಯವಾಗುತ್ತದೆ ಇದು ಮೈಕ್ರೊ ಫೋನ್ ನ ಮೂಲ ಕಾರ್ಯ ಪರಿಕಲ್ಪನೆಯಾಗಿದೆ ಸ್ಪೀಕರ್ ಕೂಡ ವಿದ್ಯುತ್ ರೂಪದಿಂದ ಶಬ್ದರೂಪಕ್ಕೆ ಪರಿವರ್ತಕವಾಗಿದೆ ಆದ್ದರಿಂದ ಸ್ಪೀಕರ್ ಕೂಡ ಸಂಜ್ಞಾಪರಿವರ್ತಕದ ಮತ್ತೊಂದು ಉದಾಹರಣೆಯಾಗಿದೆ ಅಂತೆಯೇ ನಮ್ಮಲ್ಲಿ ವಿದ್ಯುತ್ಕಾಂತೀಯ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಆಂಟೆನಾಗಳಿವೆ ಹಾಗೆಯೇ ಪ್ರತಿಕ್ರಮದಲ್ಲಿ ಪರಿವರ್ತಕವಾಗಿದೆ ಆದ್ದರಿಂದ ಆಂಟೆನಾ ಸಹ ಸಂಜ್ಞಾಪರಿವರ್ತಕವಾಗಿದೆ ಸಂಜ್ಞಾಪರಿವರ್ತಕಗಳಿಗೆ ಇನ್ನೂ ಅನೇಕ ಉದಾಹರಣೆಗಳಿವೆ ಅಂದರೆ ಸ್ಟ್ರೈನ್ ಗೇಜ್ ಸಹ ಸಂಜ್ಞಾಪರಿವರ್ತಕವಾಗಿದೆ ಈ ಹೆಸರಿನಂತೆ ಸಂವೇದಕವು ಕೆಲವು ಭೌತಿಕ ಪ್ರಮಾಣವನ್ನು ಗ್ರಹಿಸುತ್ತದೆ ಯಾವ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದೋ ಆಯಾ ಪರಿಸರ ವಿಶಿಷ್ಟತೆಗೆ ಅದು ಬದಲಾಗುತ್ತದೆ ಉದಾಹರಣೆಗೆ ತಾಪಮಾನ ಸಂವೇದಕ ಸಂವೇದಕವನ್ನು ನಿಯೋಜಿಸಲಾಗಿರುವ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಪರಿಸರದ ತಾಪಮಾನದಲ್ಲಿನ ಬದಲಾವಣೆಗಳನ್ನು ಗ್ರಹಿಸುತ್ತದೆ ಔಟ್ಪುಟ್ ಸಂವೇದಕಗಳು ಒಂದು ಸಂಕೇತವಾಗಿದ್ದು ಅದು ಮಾನವ ಓದಬಲ್ಲ ರೂಪಕ್ಕೆ ಪರಿವರ್ತಿಸಲಾಗುತ್ತದೆ ಅದು ವಿಭಿನ್ನ ರೂಪಗಳನ್ನು ಗಳಿಸಬಹುದು ಉದಾಹರಣೆಗೆ ಪ್ರಸ್ತುತ ಗುಣಲಕ್ಷಣಗಳಲ್ಲಿನ ಬದಲಾವಣೆಗಳು ವೋಲ್ಟೇಜ್ ಗುಣಲಕ್ಷಣಗಳಲ್ಲಿನ ಪ್ರತಿರೋಧದಲ್ಲಿನ ಬದಲಾವಣೆಗಳು ಕೆಪಾಸಿಟೆನ್ಸ್ ನಲ್ಲಿನ ಬದಲಾವಣೆಗಳು ಇಂಪಿಡೆನ್ಸ್ ನಲ್ಲಿನ ಬದಲಾವಣೆಗಳು ಮನುಷ್ಯರಿಂದ ಅರ್ಥವಾಗುವಂತಹವು ಕೆಲವು ಪ್ರಚೋದನೆಗೆ ಪ್ರತಿಕ್ರಿಯೆಯಾಗಿ ಸಂವೇದಕವು ಮೂಲತಃ ಸಂವೇದನೆಯ ಮೂಲಕ ಇನ್ಪುಟ್ನ ಆಗಿ ಕೆಲಸ ನಿರ್ವಹಿಸುತ್ತದೆ ಅದು ಸಂವೇದನೆ ಅಥವಾ ಭೌತಿಕ ಭಾವನೆ ವ್ಯವಸ್ಥೆಯ ವಿಶಿಷ್ಟತೆಯ ಬದಲಾವಣೆಗಳು ಆಗಿರಬಹುದು ಪ್ರಚೋದನೆಗಳು ಭೌತಿಕ ನಿಯತಾಂಕಗಳಾಗಿವೆ ಈ ಪ್ರಚೋದನೆಗಳು ಉಷ್ಣದಲ್ಲಿ ಬದಲಾವಣೆಗಳು ಬೆಳಕಿನ ಸ್ಥಿತಿಯ ಬದಲಾವಣೆಗಳು ಅಥವಾ ಅನಿಲದಲ್ಲಿ ಬದಲಾವಣೆಗಳು ಇರಬಹುದು ಉದಾಹರಣೆಗೆ ಅನಿಲ ಸಂವೇದಕವು ವಿಭಿನ್ನ ಅನಿಲಗಳಲ್ಲಿ ಬದಲಾವಣೆಗಳನ್ನು ಗ್ರಹಿಸುತ್ತದೆ ಪರಿಸರದಲ್ಲಿನ ಅನಿಲಗಳ ಪ್ರಮಾಣದಲ್ಲಿನ ಬದಲಾವಣೆಗಳನ್ನು ಗ್ರಹಿಸಲು ಕೆಲವೊಂದು ಅನಿಲ ಸಂವೇದಕಗಳನ್ನು ಅಂದರೆ ಮಿಥೇನ್ ಗ್ಯಾಸ್ ಸೆನ್ಸರ್ ಕಾರ್ಬನ್ ಡೈಆಕ್ಸೈಡ್ ಸೆನ್ಸರ್ ಕಾರ್ಬನ್ ಮೋನಾಕ್ಸೈಡ್ ಸೆನ್ಸರ್ ಆಕ್ಸಿಜನ್ ಸೆನ್ಸರ್ ಗಳನ್ನು ರೂಪಿಸಲಾಗಿದೆ ಆದ್ದರಿಂದ ಅನಿಲ ಸಂವೇದಕಗಳು ಪ್ರಾಸಂಗಿಕವಾಗಿ ವಿವಿಧ ಅನಿಲಗಳ ಉಪಸ್ಥಿತಿಯನ್ನು ವಿಶೇಷವಾಗಿ ಪರಿಸರದ ಸಂದರ್ಭದಲ್ಲಿ ಮೇಲ್ವಿಚಾರಣೆ ಮಾಡಲು ಉಪಯುಕ್ತವಾಗಿವೆ ಅವುಗಳು ಗಣಿಗಾರಿಕೆ ಪರಿಸರಕ್ಕೂ ಬಹಳ ಉಪಯುಕ್ತವಾಗಿದೆ ಕಲ್ಲಿದ್ದಲು ಗಣಿಗಳಲ್ಲಿ ಮೀಥೇನ್ ಅನಿಲದ ಹೆಚ್ಚಳವನ್ನು ಪತ್ತೆಮಾಡಲು ಮಿಥೇನ್ ಸೆನ್ಸರ್ ಅನ್ನು ಉಪಯೋಗಿಸುತ್ತಾರೆ ನಿಮಗೆ ತಿಳಿದಿರುವಂತೆ ಈ ಎಲ್ಲಾ ಅನಿಲಗಳು ತುಂಬಾ ಅಪಾಯಕಾರಿ ಭೌತಿಕ ಪ್ರಮಾಣ ಗ್ರಹಿಕೆ ಮತ್ತು ಪ್ರತಿಕ್ರಿಯೆ ರೂಪವು ನಿರೋಧಕ ಸಾಮರ್ಥ್ಯಗಳಲ್ಲಿ ಕೆಲವು ಬದಲಾವಣೆಗಳು ಕೆಪ್ಯಾಸಿಟಿವ್ ಸಾಮರ್ಥ್ಯಗಳಲ್ಲಿನ ಬದಲಾವಣೆಗಳು ಪ್ರಸ್ತುತ ವೋಲ್ಟೇಜ್ ಗುಣಲಕ್ಷಣಗಳಲ್ಲಿನ ಬದಲಾವಣೆಗಳು ಔಟ್ಪುಟ್ ರೂಪದಲ್ಲಿ ಇರಬಹುದು ಆದ್ದರಿಂದ ಕೆಲವು ಸಂವೇದಕಗಳ ಚಿತ್ರಗಳು ಇಲ್ಲಿವೆ ನನ್ನ ಲ್ಯಾಬಿನಲ್ಲಿ ಇರುವ ಸಂವೇದಕಗಳು ಇಲ್ಲಿವೆ ಇನ್ನೂ ಬಹಳ ಸಂವೇದಕಗಳು ಇರುವವು ವಿಭಿನ್ನ ಸಂವೇದಕಗಳು ಹೇಗೆ ಕಾಣುತ್ತವೆ ಎಂಬುದನ್ನು ನಿಮಗೆ ತೋರಿಸಲು ನಾನು ಇವುಗಳನ್ನು ತೆಗೆದುಕೊಂಡಿದ್ದೇನೆ ವಾಸ್ತವವಾಗಿ ಸಂವೇದಕಗಳು ಮೂಲತಃ ಅವು ವಿಭಿನ್ನ ಆಕಾರ ಮತ್ತು ಗಾತ್ರಗಳಲ್ಲಿ ಬರುತ್ತವೆ ಇವುಗಳಲ್ಲಿ ಕೆಲವು ಸ್ಥೂಲ ಗಾತ್ರದ ಸಂವೇದಕಗಳು ಸೂಕ್ಷ್ಮ ಗಾತ್ರದ ಸಂವೇದಕಗಳನ್ನು ಸಹ ಹೊಂದಬಹುದು ಅಂದರೆ ಅವುಗಳು ಎಂಈಎಂ ಗಳ ಆಧಾರಿತ ಸಂವೇದಕಗಳು ವಿಭಿನ್ನ ಉದ್ದೇಶಗಳಿಗಾಗಿ ನ್ಯಾನೊ ಸೆನ್ಸರ್ಗಳು ಸಹ ಲಭ್ಯವಿರಬಹುದು ಇದು ತಾಪಮಾನ ಮತ್ತು ತೇವಾಂಶ ಸಂವೇದಕವಾಗಿದೆ ಇದು ಒಂದು ರೀತಿಯ ಅನಿಲ ಸಂವೇದಕವಾಗಿದ್ದು ಅದು ಎಲ್ಪಿಜಿ ಅನಿಲ ಮೀಥೇನ್ ಮತ್ತು ಕಾರ್ಬನ್ ಮಾನಾಕ್ಸೈಡ್ ಅನ್ನು ಪತ್ತೆ ಮಾಡುತ್ತದೆ ಇದು ಅಲ್ಟ್ರಾಸಾನಿಕ್ ಸಂವೇದಕ ಇದು ಕ್ಯಾಮೆರಾ ಸಂವೇದಕವಾಗಿದ್ದು ಕ್ಯಾಮೆರಾ ವನ್ನು ಇಲ್ಲಿ ನೋಡಬಹುದು ಇದು ಪಿಐಆರ್ ಸಂವೇದಕ ಇದು ಮಳೆ ಡಿಟೆಕ್ಟರ್ ಸಂವೇದಕ ಮತ್ತು ಇದು ಬೆಂಕಿ ಡಿಟೆಕ್ಟರ್ ಸಂವೇದಕ ಈಗ ಈ ಕೆಲವು ವಿಭಿನ್ನ ಸಂವೇದಕಗಳನ್ನು ನಾನು ನಿಮಗೆ ತೋರಿಸಬಹುದೇ ಎಂದು ನೋಡೋಣ ಇದು ಪಿಐಆರ್ ಸಂವೇದಕವಾಗಿದೆ ಇದು ಅಲ್ಟ್ರಾಸಾನಿಕ್ ಸಂವೇದಕವಾಗಿದ್ದು ನಿರ್ದಿಷ್ಟ ವಸ್ತು ಎಷ್ಟು ದೂರದಲ್ಲಿದೆ ಎಂಬುದನ್ನು ಕಂಡುಹಿಡಿಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈ ಸಂವೇದಕದ ಸಹಾಯದಿಂದ ಅಡೆತಡೆಗಳನ್ನು ಕಂಡುಹಿಡಿಯಬಹುದು ಈ ಎರಡು ಸಿಲಿಂಡರ್ ಗಳಲ್ಲಿ ಯಾವುದಾದರೂ ಒಂದು ಸಿಲಿಂಡರ್ ಧ್ವನಿ ತರಂಗ ಧ್ವನಿ ಸಂಕೇತವನ್ನು ಕಳುಹಿಸುತ್ತದೆ ಅದು ಆ ಅಡಚಣೆಯಿಂದ ಪ್ರತಿಫಲಿಸುತ್ತದೆ ಮತ್ತು ಇನ್ನೊಂದು ಸಿಲಿಂಡರ್ ನಿಂದ ಪತ್ತೆಯಾಗುತ್ತದೆ ನಿರ್ದಿಷ್ಟ ಅಡಚಣೆ ಎಷ್ಟು ದೂರದಲ್ಲಿದೆ ಅಥವಾ ಅದರ ವ್ಯಾಪ್ತಿಯಲ್ಲಿ ಅಡಚಣೆ ಇದೆಯೇ ಎಂಬುದಕ್ಕೆ ಇದೇ ಆಧಾರ ವಿಭಿನ್ನ ರೀತಿಯ ಮತ್ತೊಂದು ಸಂವೇದಕವನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ಬಣ್ಣ ಸಂವೇದಕ ಭಿನ್ನವಾದ ಬಣ್ಣಗಳ ಪ್ರಕಾರಗಳನ್ನು ಪತ್ತೆ ಮಾಡುತ್ತದೆ ಇದು ಅಕ್ಸೆಲೆರೊಮೀಟರ್ ಸಂವೇದಕ ನಂತರ ನಮ್ಮಲ್ಲಿ ಅನಿಲ ಸೆನ್ಸರ್ ಇದೆ ಇದು ಕಾರ್ಬನ್ ಮೋನಾಕ್ಸೈಡ್ ಅನಿಲವನ್ನು ಪತ್ತೆ ಮಾಡುತ್ತದೆ ನಂತರ ನಾವು ನಿಮಗಾಗಿ ಮತ್ತೊಂದು ಸಂವೇದಕವನ್ನು ತಂದಿದ್ದೇವೆ ಅದು ಮಳೆ ಮಾಪಕವಾಗಿದೆ ಮಳೆ ಸಂವೇದಕಗಳು ಮಳೆಯ ಸುರಿತವನ್ನು ಪತ್ತೆ ಮಾಡುತ್ತದೆ ಸಂವೇದಕಗಳ ಗುಣಲಕ್ಷಣಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು ಸ್ಥಿರ ಗುಣಲಕ್ಷಣಗಳು ಮತ್ತು ಕ್ರಿಯಾತ್ಮಕ ಗುಣಲಕ್ಷಣಗಳು ವಿಭಿನ್ನ ಸಂವೇದಕಗಳು ವಿಭಿನ್ನ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಹೊಂದಿವೆ ಸಾಮಾನ್ಯವಾಗಿ ಸಂವೇದಕವು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಸ್ಥಿರ ಗುಣಲಕ್ಷಣಗಳು ನಿರ್ದಿಷ್ಟ ಸಂವೇದಕದ ಗುಣಲಕ್ಷಣಗಳಾಗಿವೆ ಸಂವೇದಕವು ಅದರ ಸ್ಥಿರ ಸ್ಥಿತಿಯನ್ನು ತಲುಪಿದ ನಂತರ ಇನ್ಪುಟ್ ಬದಲಾವಣೆಗೆ ಪ್ರತಿಕ್ರಿಯೆಯಾಗಿ ಸಂವೇದಕದ ಔಟ್ಪುಟ್ ನಲ್ಲಿ ಗಮನಾರ್ಹವಾಗಿ ಬದಲಾವಣೆ ಕಾಣುವುದಿಲ್ಲ ಸಂವೇದಕವು ಸ್ಥಿರ ಸ್ಥಿತಿಯನ್ನು ಸಾಧಿಸುವ ಮೊದಲೇ ಇನ್ಪುಟ್ ಅಸ್ಥಿರ ಪ್ರತಿಕ್ರಿಯೆಯ ವ್ಯವಸ್ಥೆಗಳ ಗುಣಲಕ್ಷಣಗಳ ಬಗ್ಗೆ ಹೇಳುವುದೇ ಡೈನಾಮಿಕ್ ಗುಣಲಕ್ಷಣಗಳು ಸ್ಥಿರ ಗುಣಲಕ್ಷಣಗಳು ನಿಖರತೆಯಂತಹ ಗುಣಲಕ್ಷಣಗಳಾಗಿರಬಹುದು ಈ ಹೆಸರೇ ಸೂಚಿಸುವಂತೆ ಔಟ್ಪುಟ್ ನಿಖರತೆಯನ್ನು ಉತ್ತಮ ವ್ಯವಸ್ಥೆಗೆ ಹೋಲಿಸಿದಂತೆ ಬೇರೆ ಪದಗಳಲ್ಲಿ ಸಂವೇದಕ ಎಷ್ಟು ನಿಖರವಾಗಿ ಅಳೆಯುತ್ತದೆ ವ್ಯಾಪ್ತಿ ಎಂದರೆ ಕಾರ್ಯಾಚರಣೆಯ ಕಡಿಮೆ ಮೌಲ್ಯದಿಂದ ಹೆಚ್ಚಿನ ಮೌಲ್ಯದ ವ್ಯಾಪ್ತಿ ನಿರ್ದಿಷ್ಟ ಸಂವೇದಕದ ಕಾರ್ಯಾಚರಣೆಯ ವ್ಯಾಪ್ತಿ ನಿರ್ದಿಷ್ಟ ತಾಪಮಾನ ಸಂವೇದಕದ ಕಡಿಮೆ ತಾಪಮಾನದಿಂದ ಗರಿಷ್ಠತಾಪಮಾನವು ನಿರ್ದಿಷ್ಟ ಸಂವೇದಕ ವ್ಯಾಪ್ತಿಯಲ್ಲಿದೆ ಸಂವೇದಕವು ಸಂವೇದನಾಶೀಲ ಸಾಮರ್ಥ್ಯವನ್ನು ಹೊಂದಿರುವ ಇನ್ಪುಟ್ ನಲ್ಲಿನ ಸಣ್ಣ ಬದಲಾವಣೆ ರೆಸಲ್ಯೂಶನ್ ಆಗಿದೆ ಅಂತೆಯೇ ನೀವು ತಾಪಮಾನ ಸಂವೇದಕದಂತಹ ಸಂವೇದಕದ ರೆಸಲ್ಯೂಶನ್ ಅನ್ನು ಹೊಂದಿದ್ದೀರಿ ತಾಪಮಾನದಲ್ಲಿನ ಸಣ್ಣ ಬದಲಾವಣೆ ನಿರ್ದಿಷ್ಟ ತಾಪಮಾನ ಸಂವೇದಕವು ನಿರ್ದಿಷ್ಟವಾಗಿ ಸಂವೇದಕದ ರೆಸಲ್ಯೂಶನ್ ಎಂದು ಗ್ರಹಿಸಲು ಅಥವಾ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ದೋಷವು ಪ್ರಮಾಣಿತ ಮೌಲ್ಯ ಮತ್ತು ಸಂವೇದಕದಿಂದ ಉತ್ಪತ್ತಿಯಾಗುವ ಮೌಲ್ಯದ ನಡುವಿನ ವ್ಯತ್ಯಾಸವಾಗಿದೆ ಸಿಸ್ಟಮ್ ಪ್ರತಿಕ್ರಿಯೆಯಲ್ಲಿ ಹೆಚ್ಚುತ್ತಿರುವ ಬದಲಾವಣೆಯ ಅನುಪಾತ ಜೊತೆಗೆ ಇನ್ಪುಟ್ ನಿಯತಾಂಕದಲ್ಲಿನ ಹೆಚ್ಚುತ್ತಿರುವ ಬದಲಾವಣೆಯನ್ನು ಸೂಕ್ಷ್ಮತೆಯು ಸೂಚಿಸುತ್ತದೆ ರೇಖೀಯತೆಯ ಲಕ್ಷಣವೆಂದರೆ ನೇರ ರೇಖೆಯ ವಕ್ರರೇಖೆಯಿಂದ ಸಂವೇದಕದ ಮೌಲ್ಯದ ವಿಚಲನ ಆಗಿದೆ ಸಂವೇದಕದ ಮೌಲ್ಯದಲ್ಲಿ ಏರಿಳಿತ ಅದನ್ನು ಅದೇ ಪರಿಸ್ಥಿತಿಗಳಲ್ಲಿ ದೀರ್ಘಕಾಲ ಇರಿಸಿದ ಅವಧಿಯೇ ಡ್ರಿಫ್ಟ್ ಉದಾಹರಣೆಗೆ ತಾಪಮಾನ ಸಂವೇದಕ ಅಥವಾ ನಿರ್ದಿಷ್ಟವಾದ ಯಾವುದೇ ಸಂವೇದಕದ ಸಂದರ್ಭ ಓದುವ ಸ್ಥಿತಿದಲ್ಲಿ ನೀವು ಅದನ್ನು ಸಾಕಷ್ಟು ಸಮಯದವರೆಗೆ ಇಟ್ಟುಕೊಂಡಿದ್ದರೆ ನಂತರ ಅಳತೆಗಳಲ್ಲಿನ ವ್ಯತ್ಯಾಸ ಸಮಯದ ಅವಧಿಯಲ್ಲಿ ಮಾಪನಗಳಲ್ಲಿ ತೋರಿಸುತ್ತದೆ ಅದೇ ಡ್ರಿಫ್ಟ್ ಆಗಿದೆ ನಂತರ ಪುನರಾವರ್ತನೀಯ ಲಕ್ಷಣಗಳನ್ನು ಇವು ಹೊಂದಿವೆ ಇವುಗಳು ಒಂದೇ ಪರಿಸ್ಥಿತಿಗಳಲ್ಲಿ ಅಳತೆಗಳಿಂದ ವಿಚಲನ ಅನುಕ್ರಮದಲ್ಲಿ ಆಗುವುದು ಡೈನಾಮಿಕ್ ಗುಣಲಕ್ಷಣ ಅಂದರೆ ಇನ್ಪುಟ್ ಅನ್ನು ಬದಲಾಯಿಸಿದರೆ ಸಂವೇದಕವು ಅದಕ್ಕೆ ಎಷ್ಟು ಚೆನ್ನಾಗಿ ಪ್ರತಿಕ್ರಿಯಿಸುತ್ತದೆ ಎಂದು ಅಸ್ಥಿರತೆಯನ್ನು ಕ್ರಿಯಾತ್ಮಕ ಗುಣಲಕ್ಷಣದ ಮೂಲಕ ಸ್ವೀಕರಿಸಲಾಗುತ್ತದೆ ಅಥವಾ ಸೆರೆಹಿಡಿಯಲಾಗುತ್ತದೆ ಉದಾಹರಣೆಗೆ ಒಂದು ವ್ಯವಸ್ಥೆ ಇನ್ಪುಟ್ ಸಿಗ್ನಲ್ ಗೆ ಪ್ರತಿಕ್ರಿಯೆಯನ್ನು ಯಾವುದೇ ವಿಳಂಬವಿಲ್ಲದೆ ಔಟ್ಪುಟ್ ತೋರಿಸುತ್ತದೆ ಅದಕ್ಕೆ ಶೂನ್ಯ ಆದೇಶ ವ್ಯವಸ್ಥೆ ಎಂದು ಹೇಳುತ್ತೇವೆ ಈ ಶೂನ್ಯ ಆದೇಶ ವ್ಯವಸ್ಥೆಗಳು ಶಕ್ತಿ ಸಂಗ್ರಹಿಸುವ ಅವಶ್ಯಕತೆಗಳನ್ನು ಒಳಗೊಂಡಿಲ್ಲ ಉದಾಹರಣೆಗೆ ಪೊಟೆನ್ಟಿಯೊಮೀಟರ್ ರೇಖೀಯ ಮತ್ತು ರೋಟರಿ ಸ್ಥಳಾಂತರಗಳನ್ನು ಅಳೆಯುತ್ತದೆ ಆದ್ದರಿಂದ ಇದು ಶೂನ್ಯ ಆದೇಶ ವ್ಯವಸ್ಥೆಯ ಉದಾಹರಣೆಯಾಗಿದೆ ಮೊದಲ ಆದೇಶ ವ್ಯವಸ್ಥೆಗಳು ಅವುಗಳು ಅದರಲ್ಲಿ ಔಟ್ಪುಟ್ ವಿಧಾನಗಳು ಕ್ರಮೇಣ ತಲುಪುತ್ತವೆ ಈ ವ್ಯವಸ್ಥೆಗಳು ಶಕ್ತಿ ಸಂಗ್ರಹಣೆ ಮತ್ತು ಹರಡುವಿಕೆ ಎರಡಕ್ಕೂ ಒಂದು ರೀತಿಯ ಕಾರ್ಯವಿಧಾನವನ್ನು ಹೊಂದಿರುತ್ತವೆ ಉದಾಹರಣೆಗೆ ಕೆಪಾಸಿಟರ್ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಈ ವ್ಯವಸ್ಥೆಗಳಲ್ಲಿ ಕಾಲಾವಧಿಯಲ್ಲಿ ಹರಡಿಸುತ್ತದೆ ಎರಡನೇ ಕ್ರಮ ವ್ಯವಸ್ಥೆಗಳು ಸಂಕೀರ್ಣ ಔಟ್ಪುಟ್ ಪ್ರತಿಕ್ರಿಯೆ ಕ್ರಮೇಣವಲ್ಲ ಆದರೆ ಸಂಕೀರ್ಣ ಉತ್ಪಾದನೆ ಪ್ರತಿಕ್ರಿಯೆ ಹೊಂದಿರುತ್ತದೆ ಮತ್ತು ಸಂವೇದಕ ಪ್ರತಿಕ್ರಿಯೆಯ ಔಟ್ಪುಟ್ ಸಾಮಾನ್ಯವಾಗಿ ಆಂದೋಲನಕ್ಕೆ ಒಳಗಾಗಿ ನಂತರ ಸ್ಥಿರ ಸ್ಥಿತಿಗೆ ಬರುತ್ತದೆ ಆದ್ದರಿಂದ ಇದು ಕೆಲವು ಮೌಲ್ಯಗಳ ನಡುವೆ ಆಂದೋಲನಗೊಳ್ಳುತ್ತದೆ ಈ ಎರಡನೇ ಕ್ರಮ ವ್ಯವಸ್ಥೆಗಳ ಔಟ್ ಪುಟ್ ಪ್ರತಿಕ್ರಿಯೆ ಇವು ಸಂವೇದಕಗಳನ್ನು ವಿಭಿನ್ನ ರೀತಿಯಲ್ಲಿ ವರ್ಗೀಕರಿಸಬಹುದು ಅವುಗಳನ್ನು ನಿಷ್ಕ್ರಿಯ ಸಂವೇದಕ ಅಥವಾ ಸಕ್ರಿಯ ಸಂವೇದಕ ಅನಲಾಗ್ ಸಂವೇದಕ ಅಥವಾ ಡಿಜಿಟಲ್ ಸಂವೇದಕ ಸ್ಕೇಲಾರ್ ಸಂವೇದಕ ಅಥವಾ ವೆಕ್ಟರ್ ಸಂವೇದಕ ಎಂದು ವರ್ಗೀಕರಿಸಬಹುದು ನಿಷ್ಕ್ರಿಯ ಸಂವೇದಕವು ಇನ್ಪುಟ್ ಅನ್ನು ಸ್ವತಂತ್ರವಾಗಿ ಗ್ರಹಿಸಲು ಸಾಧ್ಯವಿಲ್ಲ ನಿಷ್ಕ್ರಿಯ ಸಂವೇದಕಗಳ ಉದಾಹರಣೆಗಳೆಂದರೆ ಅಕ್ಸೆಲೆರೊಮೀಟರ್ ಮಣ್ಣಿನ ತೇವಾಂಶ ನೀರಿನ ಮಟ್ಟ ಮತ್ತು ತಾಪಮಾನ ಸಂವೇದಕಗಳು ಸಕ್ರಿಯ ಸಂವೇದಕಗಳು ಇನ್ಪುಟ್ ಅನ್ನು ಸ್ವತಂತ್ರವಾಗಿ ಗ್ರಹಿಸಬಲ್ಲವು ರೇಡಾರ್ ಆಲ್ಟಿಮೀಟರ್ ಸಂವೇದಕಗಳು ಸಕ್ರಿಯ ಸಂವೇದಕಗಳ ಉದಾಹರಣೆಗಳಾಗಿವೆ ಇನ್ಪುಟ್ ನಿಯತಾಂಕದ ಕೆಲವು ನಿರಂತರ ಕಾರ್ಯಗಳನ್ನು ಔಟ್ಪುಟ್ ಗಳಾಗಿ ಅನಲಾಗ್ ಸಂವೇದಕಗಳು ಉತ್ಪಾದಿಸುತ್ತವೆ ಉದಾಹರಣೆಗೆ ತಾಪಮಾನ ಸಂವೇದಕ ಬೆಳಕಿನ ಪತ್ತೆ ಸಂವೇದಕ ಎಲ್ಡಿಆರ್ ಒತ್ತಡ ಸಂವೇದಕ ಅನಲಾಗ್ ಒತ್ತಡ ಸಂವೇದಕಗಳು ಈ ಒತ್ತಡ ಸಂವೇದಕಗಳ ಅನಲಾಗ್ ರೂಪಾಂತರಗಳು ಅನಲಾಗ್ ಹಾಲ್ ಎಫೆಕ್ಟ್ ಸಂವೇದಕ ಅಥವಾ ಮ್ಯಾಗ್ನೆಟಿಕ್ ಸಂವೇದಕಗಳು ಅದರ ಮೇಲೆ ಬೀಳುವ ಬೆಳಕಿನ ತೀವ್ರತೆಯ ಕ್ರಿಯೆಯಾಗಿ ಪ್ರತಿರೋಧದಲ್ಲಿ ನಿರಂತರ ವ್ಯತ್ಯಾಸವನ್ನು ಎಲ್ಡಿಆರ್ ತೋರಿಸುತ್ತದೆ ಡಿಜಿಟಲ್ ಸಂವೇದಕಗಳು ಮೂಲತಃ ಬೈನರಿ ಸ್ವಭಾವದ ಪ್ರತಿಕ್ರಿಯೆಯಾಗಿದೆ ಅನಲಾಗ್ ಸಂವೇದಕಗಳ ಕೆಲವು ಮಿತಿಗಳನ್ನು ನಿವಾರಿಸಲು ಇದು ಇನ್ಪುಟ್ ಗುಣಲಕ್ಷಣಗಳಲ್ಲಿನ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಔಟ್ಪುಟ್ ನಿರಂತರ ಉತ್ಪಾದನೆಗಾಗಿ ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ ಡಿಜಿಟಲ್ ಸಂವೇದಕಗಳ ಉದಾಹರಣೆಗಳು ಪಿಐಆರ್ ಸಂವೇದಕ ಡಿಜಿಟಲ್ ಮತ್ತು ತಾಪಮಾನ ಸಂವೇದಕ ಸ್ಕೇಲಾರ್ ಸಂವೇದಕಗಳು ಮೂಲತಃ ಇನ್ಪುಟ್ ನಿಯತಾಂಕನ ಪ್ರಮಾಣವನ್ನು ಮಾತ್ರ ಅಳೆಯುತ್ತವೆ ಸಂವೇದಕದ ಪ್ರತಿಕ್ರಿಯೆ ಇನ್ಪುಟ್ ನಿಯತಾಂಕದ ಪರಿಮಾಣದ ಕಾರ್ಯವಾಗಿದೆ ಮತ್ತು ಇನ್ಪುಟ್ ನಿಯತಾಂಕದ ದಿಕ್ಕಿನಿಂದ ಇವು ಪರಿಣಾಮ ಬೀರುವುದಿಲ್ಲ ಉದಾಹರಣೆಗಳು ತಾಪಮಾನ ಸಂವೇದಕ ಅನಿಲ ಸಂವೇದಕ ಸ್ಟ್ರೈನ್ ಸಂವೇದಕ ಬಣ್ಣ ಸಂವೇದಕ ಹೊಗೆ ಸಂವೇದಕಗಳು ಈ ನಿಯತಾಂಕಗಳ ಪತ್ತೆ ಇನ್ಪುಟ್ನ ದಿಕ್ಕಿನಲ್ಲಿನ ಬದಲಾವಣೆ ತಾಪಮಾನದ ದಿಕ್ಕಿನಲ್ಲಿ ಬದಲಾವಣೆ ಅನಿಲದ ದಿಕ್ಕಿನಲ್ಲಿ ಬದಲಾವಣೆ ಇತ್ಯಾದಿಗಳನ್ನು ಅವಲಂಬಿಸಿರುವುದಿಲ್ಲ ವೆಕ್ಟರ್ ಸಂವೇದಕಗಳು ಇದರ ಪ್ರತಿಕ್ರಿಯೆಯು ಪ್ರಮಾಣ ದಿಕ್ಕು ಮತ್ತು ದೃಷ್ಟಿಕೋನಗಳನ್ನು ಅವಲಂಬಿಸಿರುತ್ತದೆ ಉದಾಹರಣೆಗಳು ಅಕ್ಸೆಲೆರೊಮೀಟರ್ ಗೈರೊಸ್ಕೋಪ್ ಕಾಂತಕ್ಷೇತ್ರ ಮತ್ತು ಚಲನೆಯ ಶೋಧಕ ಸಂವೇದಕಗಳು ಈ ನಿರ್ದಿಷ್ಟ ಚಿತ್ರದಲ್ಲಿ ಅಕ್ಚುಯೇಟರ್ ಎರಡು ಇನ್ಪುಟ್ ಗಳನ್ನು ಒಂದು ಇನ್ಪುಟ್ ಶಕ್ತಿ ಮತ್ತೊಂದು ಸಿಗ್ನಲ್ ಅನ್ನು ತೆಗೆದುಕೊಳ್ಳುತ್ತದೆ ಕೆಲವು ರೀತಿಯ ಚಲನೆಯನ್ನು ಉತ್ಪಾದಿಸುತ್ತದೆ ಅಂದರೆ ಬಲ ಅಥವಾ ಯಾವುದಾದರೂ ಚಲನೆ ಇರಬಹುದು ಆದ್ದರಿಂದ ಅಕ್ಚುಯೇಟರ್ ಅಗತ್ಯವಿರುವ ನಿಯಂತ್ರಣ ಕ್ರಿಯೆಯೊಂದಿಗೆ ವ್ಯವಹರಿಸುವ ಯಾಂತ್ರಿಕ ಕ್ರಿಯೆ ವ್ಯವಸ್ಥೆಯ ಒಂದು ಭಾಗವೆನ್ನಬಹುದು ಇವು ಅಕ್ಚುಯೇಟರ್ಗಳ ಕೆಲವು ಚಿತ್ರಗಳು ಆದರೆ ಇನ್ನೂ ಹಲವು ಇವೆ ಇದು ಅಕ್ಚುಯೇಟರ್ ವಿದ್ಯುತ್ ರಿಲೇ ಈ ರಿಲೇ ವಿದ್ಯುತ್ ಶಕ್ತಿಯನ್ನು ಕೆಲವು ರೀತಿಯ ಯಾಂತ್ರಿಕ ಕ್ರಿಯೆಯಾಗಿ ಪರಿವರ್ತಿಸುತ್ತದೆ ಅಥವಾ ಅದು ಎಲೆಕ್ಟ್ರೋಮೆಕಾನಿಕಲ್ ಕೂಡ ಆಗಿರಬಹುದು ಈ ರಿಲೇಗಳು ವಿದ್ಯುತ್ ಸಂಕೇತವನ್ನು ತೆಗೆದುಕೊಳ್ಳಲು ನಿರ್ವಹಿಸಲು ಉಪಯುಕ್ತವಾಗಿವೆ ಮತ್ತು ನಿರ್ದಿಷ್ಟ ಕವಾಟವನ್ನು ಆನ್ ಅಥವಾ ಆಫ್ ಮಾಡುವಂತಹ ಕೆಲವು ರೀತಿಯ ಯಾಂತ್ರಿಕ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು ನಂತರ ಇದು ಮೋಟಾರ್ ಡಿಸಿ ಮೋಟಾರ್ ವಿಭಿನ್ನ ರೀತಿಯ ಮೋಟಾರ್ ಗಳು ಇರಬಹುದು ಮತ್ತು ಇವುಗಳಲ್ಲಿ ಪ್ರತಿಯೊಂದೂ ಮೂಲತಃ ಅಕ್ಚುಯೇಟರ್ ನ ಉದಾಹರಣೆಯಾಗಿದೆ ಮತ್ತು ನಾನು ನಿಮಗೆ ಇನ್ನೊಂದು ಅಕ್ಚುಯೇಟರ್ ಅನ್ನು ತೋರಿಸುತ್ತೇನೆ ಅದು ಮೂಲತಃ ಮತ್ತೊಂದು ರೀತಿಯ ಮೋಟಾರ್ ಆಗಿದೆ ಅದನ್ನು ಸ್ಟೆಪ್ಪರ್ ಮೋಟಾರ್ ಎಂದು ಕರೆಯಲಾಗುತ್ತದೆ ಈ ರೀತಿಯ ಅಕ್ಚುಯೇಟರ್ಗಳನ್ನು ಸಹ ನೀವು ನೋಡಿರಬಹುದು ಅದು ನಿಮ್ಮಲ್ಲಿ ಹೆಚ್ಚಿನವರು ಈಗಾಗಲೇ ಸರಿಯಾಗಿ ನೋಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇವು ಎಲ್ಇಡಿ ಗಳು ಯಾವುದನ್ನಾದರೂ ಪ್ರತಿಕ್ರಿಯೆಯಾಗಿ ಎಲ್ಇಡಿ ಅನ್ನು ಆನ್ ಅಥವಾ ಆಫ್ ಮಾಡಬಹುದು ಏನನ್ನಾದರೂ ಗ್ರಹಿಸಬಹುದು ಉದಾಹರಣೆಗೆ ಒಂದು ಅನಿಲ ಇರಬಹುದು ಅಕ್ಚುಯೇಟರ್ ನಿಯಂತ್ರಣ ಸಂಕೇತವನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಅದು ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತದೆ ಆದ್ದರಿಂದ ಡಿಸಿ ಮೋಟರ್ ಚಿತ್ರ ಇಲ್ಲಿದೆ ಡಿಸಿ ಮೋಟರ್ ಹೇಗೆ ಕಾಣುತ್ತದೆ ಎಂಬುದನ್ನು ನಾನು ಈಗಾಗಲೇ ಲೈವ್ ತೋರಿಸಿದ್ದೇನೆ ಅಂತೆಯೇ ರಿಲೇ ಮತ್ತೊಂದು ಉದಾಹರಣೆ ವಿದ್ಯುತ್ ರಿಲೇ ಇವು ಅಕ್ಚುಯೇಟರ್ ಗಳ ವಿಭಿನ್ನ ಉದಾಹರಣೆಗಳಾಗಿವೆ ಎಲೆಕ್ಟ್ರಿಕ್ ಮೋಟರ್ ಗಳು ಸೊಲೆನಾಯ್ಡ್ ಕವಾಟಗಳು ಹಾರ್ಡ್ ಡ್ರೈವ್ ಗಳು ಸ್ಟೆಪ್ಪರ್ ಮೋಟರ್ ಕೊಂಬ್ ಡ್ರೈವ್ ಹೈಡ್ರಾಲಿಕ್ ಸಿಲಿಂಡರ್ ಪೀಜೋಎಲೆಕ್ಟ್ರಿಕ್ ಅಕ್ಚುಯೇಟರ್ ನ್ಯೂಮ್ಯಾಟಿಕ್ ಅಕ್ಚುಯೇಟರ್ ಈ ಅಕ್ಚುಯೇಟರ್ ಗಳು ವಿಭಿನ್ನ ಆಕಾರ ಮತ್ತು ಗಾತ್ರಗಳಲ್ಲಿ ಬರಬಹುದು ಇವು ಮೈಕ್ರೊ ಅಕ್ಚುಯೇಟರ್ ಗಳು ಮ್ಯಾಕ್ರೋ ಅಕ್ಚುಯೇಟರ್ ಗಳು ಮತ್ತು ಈ ಅಕ್ಚುಯೇಟರ್ ಗಳು ಗಾತ್ರವನ್ನು ಅವಲಂಬಿಸಿರಬಹುದು ಅಕ್ಚುಯೇಟರ್ ಗಳನ್ನು ವಿದ್ಯುತ್ ರೇಖೀಯ ವಿದ್ಯುತ್ ರೋಟರಿ ದ್ರವ ವಿದ್ಯುತ್ ರೇಖೀಯ ದ್ರವ ಶಕ್ತಿ ರೋಟರಿ ರೇಖೀಯ ಸರಪಳಿ ಅಕ್ಚುಯೇಟರ್ ಹಸ್ತಚಾಲಿತ ರೇಖೀಯ ಹಸ್ತಚಾಲಿತ ರೋಟರಿ ಎಂದು ವಿವಿಧ ಪ್ರಕಾರಗಳಾಗಿ ವಿಂಗಡಿಸಬಹುದು ಈಗ ಈ ಎಲೆಕ್ಟ್ರಿಕ್ ಲೀನಿಯರ್ ಅಕ್ಚುಯೇಟರ್ ಅನ್ನು ನೋಡೋಣ ಹೆಸರೇ ಸೂಚಿಸುವಂತೆ ಇವು ಮೂಲತಃ ವಿದ್ಯುತ್ ಸಂಕೇತದಿಂದ ನಡೆಸಲ್ಪಡುತ್ತವೆ ಈ ಅಕ್ಚುಯೇಟರ್ ಳಲ್ಲಿನ ವಿದ್ಯುತ್ ಶಕ್ತಿಯು ಕೆಲವು ರೀತಿಯ ರೇಖೀಯ ಸ್ಥಳಾಂತರವನ್ನು ಸಾಧಿಸಲು ರೂಪಾಂತರಗೊಳ್ಳುತ್ತದೆ ಉದಾಹರಣೆಗೆ ವಿದ್ಯುತ್ ಗಂಟೆ ಡ್ಯಾಂಪರ್ಗಳನ್ನು ತೆರೆಯುವುದು ಮತ್ತು ಮುಚ್ಚುವುದು ಬಾಗಿಲುಗಳನ್ನು ಲಾಕ್ ಮಾಡುವುದು ಯಂತ್ರ ಚಲನೆಯನ್ನು ಮುರಿಯುವುದು ನಂತರ ಮುಂದಿನದು ಎಲೆಕ್ಟ್ರಿಕ್ ರೋಟರಿ ಅಕ್ಚುಯೇಟರ್ ಇವು ವಿದ್ಯುತ್ ಸಂಕೇತಗಳಿಂದ ನಡೆಸಲ್ಪಡುತ್ತವೆ ಅವು ವಿದ್ಯುತ್ ಶಕ್ತಿಯನ್ನು ಆವರ್ತಕ ಚಲನೆಯಾಗಿ ಪರಿವರ್ತಿಸುತ್ತವೆ ಮತ್ತು ಇದು ಆವರ್ತಕ ಚಲನೆಗೆ ವಿದ್ಯುತ್ ಶಕ್ತಿಯಾಗಿದೆ ಆದ್ದರಿಂದ ನಿಮಗೆ ತಿಳಿದಂತೆ ಕ್ವಾರ್ಟರ್ ಟರ್ನ್ ಕವಾಟಗಳು ಮತ್ತು ಇತರ ವಿದ್ಯುತ್ ಮೋಟರ್ಗಳು ವಿದ್ಯುತ್ ರೋಟರ್ ಅಕ್ಚುಯೇಟರ್ ನ ಉದಾಹರಣೆಗಳಾಗಿವೆ ನಂತರ ನೀವು ದ್ರವ ಶಕ್ತಿ ರೇಖೀಯ ಅಕ್ಚುಯೇಟರ್ಅನ್ನು ಹೊಂದಿದ್ದೀರಿ ಇವು ಹೈಡ್ರಾಲಿಕ್ ದ್ರವಗಳು ಅನಿಲ ಅಥವಾ ವಾಯು ಒತ್ತಡದಿಂದ ನಡೆಸಲ್ಪಡುತ್ತವೆ ಮತ್ತು ರೇಖೀಯ ಸ್ಥಳಾಂತರವನ್ನು ಉತ್ಪಾದಿಸುತ್ತವೆ ಅವುಗಳು ಚಲನೆಯನ್ನು ಉತ್ಪಾದಿಸುತ್ತದೆ ನೀವು ನೋಡುವ ಚಿತ್ರವು ನೀವು ನೋಡುವ ಸ್ಲೈಡ್ ನಲ್ಲಿಯ ಉದಾಹರಣೆಯಂತೆ ಈ ಅಕ್ಚುಯೇಟರ್ಗಳ ಔಟ್ಪುಟ್ ತಿರುಗುವಿಕೆಯ ಚಲನೆಯನ್ನು ಉತ್ಪಾದಿಸಲಾಗುತ್ತದೆ ನಂತರ ನೀವು ಅನಿಲ ಶಕ್ತಿ ರೋಟರಿ ಅಕ್ಚುಯೇಟರ್ ಮತ್ತೆ ದ್ರವದಿಂದ ಚಾಲಿತ ಅಂದರೆ ಅನಿಲ ಮತ್ತು ದ್ರವಗಳಂತಹ ಅಕ್ಚುಯೇಟರ್ ನೋಡುವಿರಿ ನಂತರ ನೀವು ರೇಖೀಯ ಸರಪಳಿ ಅಕ್ಚುಯೇಟರ್ ಅನ್ನು ಕಾಣಬಹುದು ಯಾಂತ್ರಿಕ ಸಾಧನಗಳನ್ನು ಸ್ಪ್ರಾಕೆಟ್ಗಳು ಮತ್ತು ಸರಪಳಿಗಳ ವಿಭಾಗಗಳನ್ನು ಒಳಗೊಂಡಿದೆ ಇದು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಮುಕ್ತ ತುದಿಗಳಿರುವ ಸರಪಳಿಗಳು ರೇಖೀಯ ಚಲನೆಯನ್ನು ಉಂಟುಮಾಡುತ್ತದೆ ಮತ್ತು ಇವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸ್ಲೈಡ್ ಸಹಾಯ ಮಾಡುತ್ತದೆ ಆದ್ದರಿಂದ ಇವುಗಳನ್ನು ಮುಖ್ಯವಾಗಿ ಚಲನೆಯ ನಿಯಂತ್ರಣಗಳಲ್ಲಿ ಬಳಸಲಾಗುತ್ತದೆ ನಂತರ ನಾವು ಹಸ್ತಚಾಲಿತ ರೇಖೀಯ ಅಕ್ಚುಯೇಟರ್ ಅನ್ನು ಹೊಂದಿದ್ದೇವೆ ಅದು ಹಸ್ತಚಾಲಿತವಾಗಿ ತಿರುಗುವ ತಿರುಪುಮೊಳೆಗಳು ಅಥವಾ ಗೇರ್ಗಳ ಮೂಲಕ ರೇಖೀಯ ಸ್ಥಳಾಂತರವನ್ನು ಒದಗಿಸುತ್ತದೆ ಆದ್ದರಿಂದ ಕೆಲವು ತಿರುಪುಮೊಳೆಗಳಲ್ಲಿ ಹಸ್ತಚಾಲಿತ ತಿರುಗುವಿಕೆಯನ್ನು ನಡೆಸಲಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ಕೆಲವು ರೇಖೀಯ ಸ್ಥಳಾಂತರವಿದೆ ಗೇರ್ ಪೆಟ್ಟಿಗೆಗಳು ಕೈಯಿಂದ ಚಾಲಿತ ನಾಬ್ ಗಳು ಚಕ್ರಗಳು ಇದಕ್ಕೆ ಉದಾಹರಣೆಗಳು ಇವುಗಳನ್ನು ಮುಖ್ಯವಾಗಿ ಉಪಕರಣಗಳು ಮತ್ತು ಕೆಲಸದ ತುಣುಕುಗಳನ್ನು ನಿರ್ವಹಿಸಲು ಬಳಸಲಾಗುತ್ತದೆ ನಂತರ ನೀವು ಹಸ್ತಚಾಲಿತ ರೋಟರಿ ಅಕ್ಚುಯೇಟರ್ ಗಳನ್ನು ಕಾಣುತ್ತೀರಿ ಅದು ಹಸ್ತಚಾಲಿತವಾಗಿ ತಿರುಗುವ ತಿರುಪುಮೊಳೆಗಳು ಸನ್ನೆಕೋಲುಗಳು ಅಥವಾ ಗೇರ್ ಗಳು ಅನುವಾದದಿಂದ ಚಲಿತ ಔಟ್ಪುಟ್ ಅನ್ನು ಒದಗಿಸುತ್ತದೆ ಕವಾಟಗಳ ಕಾರ್ಯಾಚರಣೆಗೆ ಇವುಗಳನ್ನು ಪ್ರಾಥಮಿಕವಾಗಿ ಬಳಸಲಾಗುತ್ತದೆ ಇದರೊಂದಿಗೆ ನಾವು ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳ ಕುರಿತು ಈ ನಿರ್ದಿಷ್ಟ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ಮತ್ತು ಆರಂಭದಲ್ಲಿ ನಾನು ನಿಮಗೆ ಹೇಳಿದಂತೆ ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳು ಮೂಲತಃ ಐಓಟಿ ಮತ್ತು ಐಐಓಟಿ ಆಧಾರಿತ ವ್ಯವಸ್ಥೆಗಳ ನಿರ್ಮಾಣಕ್ಕೆ ಪ್ರಮುಖವಾಗಿವೆ ಮತ್ತು ಈ ಕೋರ್ಸ್ ನಲ್ಲಿ ನಾವು ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳ ಬಳಕೆ ಮತ್ತು ಈ ಪ್ರಾಥಮಿಕ ತಿಳುವಳಿಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇವುಗಳಲ್ಲಿ ಪ್ರತಿಯೊಂದರ ಬಗ್ಗೆ ನೀವು ಆಳವಾದ ಜ್ಞಾನವನ್ನು ಹೊಂದಲು ಸ್ಲೈಡ್ನಲ್ಲಿ ನೀಡಲಾದ ಕೆಲವು ಉಲ್ಲೇಖಗಳನ್ನು ನೋಡಿ ಸಂವೇದಕಗಳ ಮತ್ತು ಅಕ್ಚುಯೇಟರ್ ಗಳ ಅವಶ್ಯಕತೆ ಐಐಓಟಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ತಿಳಿದುಕೊಂಡೆವು